ಆರ್ಥೋಗ್ರಾಫಿಕ್ ಪ್ರೊಜೆಕ್ಷನ್ I ಭಾಗ 6 ಎಲ್ಲರಿಗೂ ನಮಸ್ಕಾರ ಎಂಜಿನಿಯರಿಂಗ್ ಡ್ರಾಯಿಂಗ್ ಮತ್ತು ಕಂಪ್ಯೂಟರ್ ಗ್ರಾಫಿಕ್ಸ್ನ ನಮ್ಮ ಎನ್ ಪಿ ಟಿ ಇ ಎಲ್ ಆನ್ಲೈನ್ ಸರ್ಟಿಫಿಕೇಶನ್ ಕೋರ್ಸಿಗೆ ಸ್ವಾಗತ ನಾವು ಆರ್ಥೋಗ್ರಾಫಿಕ್ ಪ್ರೊಜೆಕ್ಷನ್ ಗೆ ಸಂಬಂಧಿಸಿದಂತೆ ಮಾಡ್ಯೂಲ್ ಸಂಖ್ಯೆ 3 ಉಪನ್ಯಾಸ ಸಂಖ್ಯೆ 26 ನ್ನು ತೆಗೆದುಕೊಳ್ಳುತ್ತಿದ್ದೇವೆ ಈಗ ನಾವು ಆರ್ಥೋಗ್ರಾಫಿಕ್ ಪ್ರೊಜೆಕ್ಷನ್ಗೆ ಸಂಬಂಧಿಸಿದಂತೆ ಅದರ ಮೇಲೆ ಕೆಲಸ ಮಾಡುವುದರಿಂದ ಬರುವ ಅನುಭವವನ್ನು ಪಡೆಯಲಿದ್ದೇವೆ ಇಲ್ಲಿ ನಮ್ಮ ಬಳಿ ಒಂದು ಮೂರು ಆಯಾಮಗಳುಳ್ಳ ವಸ್ತು ಇದೆ ಮತ್ತು ಇದನ್ನು ನಾವು ಡ್ರಾಯಿಂಗ್ ಹಾಳೆಯಲ್ಲಿ ವಿವಿಧ ಚಿತ್ರಣಗಳ ಮೂಲಕ ಸೃಷ್ಟಿಸಲಿದ್ದೇವೆ ಈ ಕಾರ್ಯವನ್ನು ಮಾಡುವ ಮೊದಲು ನಾವು ವಸ್ತುವಿನ ರಚನೆಯನ್ನು ನೋಡೋಣ ಈ ರಚನೆಯು ಬೇರೆಬೇರೆ ವೈಶಿಷ್ಟ್ಯಗಳನ್ನು ಹೊಂದಿದೆಇದರಲ್ಲಿ ಒಂದು ರೀತಿಯ ಭಾಗ ಇದೆ ಮತ್ತೆ ಒಂದು ಸೀಳುಕಂಡಿ ಇದೆ ಅಲ್ಲಿ ದ್ರವ್ಯವನ್ನು ಸ್ಲಾಟಿಂಗ್ ಕ್ರಿಯೆಯ ಮೂಲಕ ತೆಗೆದುಹಾಕಲಾಗಿದೆ ಮತ್ತು ಅದರಲ್ಲಿ ಒಂದು ಓರೆಯಾದ ಸಮತಲ ಇದೆ ಮತ್ತೆ ಇನ್ನೊಂದು ತೆಗೆದುಹಾಕಲಾದ ಭಾಗ ಇದೆ ವಸ್ತುವಿನ ಈ ಭಾಗ ಲಂಬವಾಗಿಲ್ಲ ಅದು ಓರೆಯಾದ ಒಂದು ಭಾಗ ಆಗಿದೆ ಅಲ್ಲಿನ ದ್ರವ್ಯವನ್ನು ಕೂಡ ತೆಗೆದುಹಾಕಲಾಗಿದೆ ಅದೇ ರೀತಿ ಈ ಭಾಗ ಮೇಲಿನ ತನಕ ಇದೆ ಇದು ಅಲ್ಲಿಯವರೆಗೆ ಬರುತ್ತದೆ ಮತ್ತು ಆ ದಿಕ್ಕಿನ ಮೂಲಕ ಹೋಗುತ್ತದೆ ಮತ್ತು ಇದು ಅಲ್ಲಿಯವರೆಗೆ ಇರುತ್ತದೆ ಮತ್ತು ಅಲ್ಲಿ ತ್ರಿಕೋನಾಕಾರದ ಒಂದು ರೀತಿಯ ಭಾಗ ಇದೆ ಇದು ಒಂದು ಗೋಡೆಯಂತೆ ಬೆಳೆಯುತ್ತಿದೆ ಇದು ಮೇಲಿನ ತನಕ ಹಾಗೆ ಬೆಳೆದಿದೆ ಹಾಗೆಯೇ ಈ ಕಮಾನಿನ ಆಕಾರಕ್ಕೆ ಅಥವಾ ಕಂಸಕ್ಕೆ ಸ್ಪರ್ಶ ರೇಖೆ ಆಗುತ್ತದೆ ಅಲ್ಲಿ ಒಂದು ಸಿಲಿಂಡರ್ ರೀತಿಯ ಭಾಗ ಇದೆ ಇದು ಸಿಲಿಂಡರ್ ರೀತಿಯ ಭಾಗ ಆಗಿದೆ ಮತ್ತು ಅಲ್ಲಿ ಓರೆಯಾದ ಇಳಿಜಾರು ಅದನ್ನು ಸ್ಪರ್ಶಿಸಲು ಸ್ಪರ್ಶ ರೇಖೆಯ ದಿಕ್ಕಿನಲ್ಲಿ ಬರುತ್ತದೆ ಈ ಜಾಗಗಳಲ್ಲಿ ದ್ರವ್ಯವು ಇಲ್ಲ ಖಾಲಿಯಾಗಿದೆ ಮತ್ತು ಅದೇ ರೀತಿ ಅದರ ಒಳಗೆ ಒಂದು ರಂಧ್ರ ಇದೆ ಡ್ರಿಲ್ಲಿಂಗ್ ಕ್ರಿಯೆಯ ಮೂಲಕ ಈ ಭಾಗದ ದ್ರವ್ಯವನ್ನು ತೆಗೆದುಹಾಕಲಾಗಿದೆ ಮತ್ತು ಇದು ಹೆಚ್ಚು ಕಡಿಮೆ ಕಮಾನಿನ ರೀತಿಯ ಆಕೃತಿಯಾಗಿದೆ ಅದಕ್ಕೆ ಸ್ಪರ್ಶವಾಗುವಂತೆ ಒಂದು ಓರೆಯಾದ ಭಾಗವಿದೆ ಈ ರಚನೆಯನ್ನೇ ನಾವು ರಚಿಸಲು ಬಯಸುತ್ತಿದ್ದೇವೆ ಇಲ್ಲಿ ಕೆಲವು ಅಳತೆಗಳನ್ನು ಕೊಟ್ಟಿದ್ದಾರೆ ಸೀಳುಕಂಡಿಯ ಅಳತೆ ಇಲ್ಲಿ 40 ಯೂನಿಟ್ ಗಳಷ್ಟು ಇದೆ ಮತ್ತು ಈ ಅಳತೆ ಇಲ್ಲಿಂದ ಅಲ್ಲಿಯವರೆಗೆ 80mm ನಷ್ಟು ಇದೆ ಮತ್ತು ಇದು 50mm ಈ ರೀತಿ ಇದೆ ಮತ್ತು ಈ ರೀತಿ ವಿವಿಧ ಅಳತೆಗಳನ್ನು ಕೊಡಲಾಗಿದೆ ನಾವು ಯಾವಾಗ ಈ ರಚನೆಯನ್ನು ನೋಡುತ್ತೇವೆ ಆಗ ನಮಗೆ ಏನು ತಿಳಿಯುತ್ತದೆ ಎಂದರೆ ಈ ಕೇಂದ್ರವು 35mm ಮೇಲ್ಗಡೆ ಇದೆ ಮತ್ತು ಈ ಕಂಸವು ನಾವು ಈ ಪೂರ್ಣ ಆಕೃತಿಯನ್ನು ನೋಡಿದರೆ ಇದು R35 R35 ಕಂಸ ಆಗಿರುತ್ತದೆ ಏಕೆಂದರೆ ಈ ಎತ್ತರ 35 ಆಗಿದೆ ಮತ್ತು ಅಲ್ಲಿಂದ ಇದು 35mm ಇದೆ ಮತ್ತು ವೃತ್ತದ ವ್ಯಾಸವನ್ನು 50 ಎಂದು ನಮೂದಿಸಲಾಗಿದೆ ಮತ್ತು ಅಲ್ಲಿಂದ ಇಲ್ಲಿಯವರೆಗಿನ ಅಗಲ 30mm ಮತ್ತು ಇದು ಕೂಡ 70mm ಇನ್ನಿತರ ಅಳತೆಗಳು ಸಹ ಇವೆ 70mm ಮತ್ತು ಅದು 20 ಈ ರೀತಿ ಅಳತೆಗಳು ಇವೆ ಈ ರಚನೆಯನ್ನು ನಾವು ಚಿತ್ರಣಗಳ ಮೂಲಕ ನೋಡಲು ಬಯಸುತ್ತೇವೆ ಮತ್ತು ಡ್ರಾಯಿಂಗ್ ಹಾಳೆಯಲ್ಲಿ ಅದನ್ನು ಬರೆಯುತ್ತೇವೆ ಉದಾಹರಣೆಗೆ ಇಲ್ಲಿ ಮುಂಬದಿಯ ಚಿತ್ರಣವು ಬಾಣದ ಗುರುತಿನ ದಿಕ್ಕಿನಲ್ಲಿ ದೊರೆಯುತ್ತದೆ ಡ್ರಾಯಿಂಗ್ ಹಾಳೆಯಲ್ಲಿ ಯಾವಾಗಲೂ ಬಾಣದ ಗುರುತುಗಳಿಂದ ದಿಕ್ಕುಗಳನ್ನು ಅಂದರೆ ವಿವಿಧ ಚಿತ್ರಣಗಳ ದಿಕ್ಕನ್ನು ತಿಳಿಯಲು ಬಾಣದ ಗುರುತಿನಿಂದ ಸೂಚಿಸಲಾಗಿರುತ್ತದೆ ನಾವೇನಾದರೂ ಮುಂಬದಿಯ ಚಿತ್ರಣವನ್ನು ರಚಿಸಲು ಬಯಸುತ್ತಿದ್ದರೆ ಇದು ಮುಂಬದಿಯ ಚಿತ್ರಣ ಆಗಿದೆ ಇದನ್ನೇ ನಾವು ರಚಿಸಲು ಇಚ್ಚಿಸಿದ್ದು ಮೊದಲೇ ಕ್ವಾಡ್ರನ್ಟ ಅನ್ನು ಬಳಸಿ ಕೂಡ ಇದನ್ನು ಪ್ರೊಜೆಕ್ಟ್ ಮಾಡಲು ನಾವು ಬಯಸುತ್ತೇವೆ ಇದರ ಅರ್ಥ ಈ ಪೂರ್ಣ ಆಕೃತಿಯನ್ನು ಆ ಅಪಾರದರ್ಶಕ ಸಮತಲಕ್ಕೆ ಪ್ರೊಜೆಕ್ಟ್ ಮಾಡಲಾಗುತ್ತದೆ ಮತ್ತು ಈ ಮೇಲ್ಬದಿಯ ಚಿತ್ರಣ ಇದನ್ನು ಪೂರ್ಣವಾಗಿ ಇದನ್ನು ಕೆಳಗಿನ ಅಪಾರದರ್ಶಕ ಸಮತಲಕ್ಕೆ ಪ್ರೊಜೆಕ್ಟ್ ಮಾಡಲಾಗುತ್ತದೆ ಮತ್ತು ಪಾರ್ಶ್ವದ ಚಿತ್ರಣ ಇದನ್ನು ಪೂರ್ಣವಾಗಿ ಅಪಾರದರ್ಶಕ ಪ್ರೊಫೈಲ್ ಸಮತಲವೊಂದಕ್ಕೆ ಪ್ರೊಜೆಕ್ಟ್ ಮಾಡಲಾಗುತ್ತದೆ ಮತ್ತು ನಾವು ಯಾವ ರೀತಿ ಸಮತಲಗಳನ್ನು ತಿರುಗಿಸಬೇಕು ಎಂದರೆ ಮುಂಬದಿಯ ಚಿತ್ರಣದ ಕೆಳಗೆ ಮೇಲ್ಬದಿಯ ಚಿತ್ರಣ ಬರಬೇಕು ಈ ರೀತಿ ನಾವು ರಚನೆಯನ್ನು ಸೃಷ್ಟಿಸುತ್ತೇವೆ ನಾವು ಈಗ ಮೊದಲನೆಯದಾಗಿ ಮುಂಬದಿಯ ಚಿತ್ರಣ ಹೇಗೆ ಬರಬಹುದು ಎಂದು ಊಹೆ ಮಾಡಿಕೊಳ್ಳೋಣ ಏಕೆಂದರೆ ಅದರ ದಿಕ್ಕು ಇದಾಗಿದೆ ಈ ಸಂಪೂರ್ಣ ಆಯತಾಕಾರದ ಭಾಗ ನಾವು ಇದರ ಒಳಗೆ ಬರಬಹುದಾದ ಈ ಮುಂಬದಿಯ ಚಿತ್ರಣವನ್ನು ರಚಿಸಲು ಇಚ್ಚಿಸುತ್ತೇವೆ ಎಂದುಕೊಳ್ಳೋಣ ತದನಂತರ ನಾವು ಇದನ್ನು ಗ್ರಾಫ್ ಹಾಳೆಯಲ್ಲಿ ಮಾಡೋಣ ಒಂದು ರೀತಿಯ ಆಯತಾಕಾರದಂತೆ ಅದು ಅಲ್ಲಿ ಬರುತ್ತದೆ ಮತ್ತು ಅಲ್ಲಿ ಎಲ್ಲೋ ಓರೆಯಾದ ಭಾಗವಿದೆ ಅಲ್ಲಿ ಈ ಪ್ರೊಜೆಕ್ಷನ್ ಇರಬಹುದು ಮತ್ತು ಇಲ್ಲೆಲ್ಲೋ ಇದು ಒಂದು 70mm ನಲ್ಲಿ ಪ್ರಾರಂಭ ಆಗುತ್ತದೆ 70mmನಲ್ಲಿ ಇದು ಒಂದು ಗೆರೆಯಂತೆ ಈ ದಿಕ್ಕಿನಲ್ಲಿ ಹೋಗುತ್ತದೆ ಮತ್ತು ಇಲ್ಲಿಂದ ಅಲ್ಲಿಗೆ 70mm ಇದೆ ಅಲ್ಲಿ ಆ ರೀತಿಯ ಒಂದು ಗೆರೆ ಈ ಮಟ್ಟದವರೆಗೆ ಅದಕ್ಕಿಂತ ಮುಂಚೆ ಹೋಗುತ್ತದೆ ಈ ಮಟ್ಟದವರೆಗೆ ಇದು ಹೋಗಬೇಕು ಅಲ್ಲಿ ಒಂದು ವೃತ್ತ ಇದೆ ಮತ್ತು ಅದರ ಮೇಲೆ ಒಂದು ರೀತಿಯ ಕಮಾನಿನ ರೀತಿಯದ್ದು ಇದೆ ಮತ್ತು ಈ ಗೆರೆ ಈ ರೀತಿ ಸಮಾನಾಂತರವಾಗಿ ಜೊತೆಜೊತೆಗೆ ಹೋಗಬೇಕು ನಮಗೆ ಈ ರೀತಿ ಇದನ್ನು ರಚಿಸಲು ಸಾಧ್ಯವಾಗುತ್ತದೆ ಮತ್ತು ಅಲ್ಲಿ ಒಂದು ಕಮಾನಿನ ರೀತಿಯದ್ದು ಕೂಡ ಇದೆ ನಾವು ಉದ್ದನೆಯ ಗೆರೆಯಲ್ಲಿ ಅದನ್ನು ನೋಡುತ್ತೇವೆ ನಾವು ಯಾವಾಗ ಅದನ್ನು ನೋಡುತ್ತಿರುತ್ತೇವೆ ಇದು ಅಲ್ಲಿ ಬರುತ್ತದೆ ಮತ್ತು ನಮಗೆ ಒಂದು ರೀತಿಯ ಓರೆಯಾದ ಗೆರೆಯು ಅಲ್ಲಿ ಕಾಣಲು ಶುರುವಾಗುತ್ತದೆ ನಮಗೆ ಒಂದು ರೀತಿಯ ಗೆರೆ ಅಲ್ಲಿ ಕಾಣಲು ಶುರುವಾಗುತ್ತದೆ ಈ ರೀತಿಯಾಗಿ ಮೊದಲು ಮುಂಬದಿಯ ಚಿತ್ರಣ ಹೆಚ್ಚುಕಡಿಮೆ ಕಾಣಿಸುತ್ತದೆ ಅಡಗಿದಂತಹ ಗೆರೆಗಳು ಯಾವಾಗಲೂ ಅಲ್ಲಿ ಇದ್ದೇ ಇರುತ್ತವೆ ಮತ್ತು ಅಡ್ಡಗೆರೆಗಳ ರೇಖೆಯನ್ನು ನಾವು ಚಿತ್ರಿಸುತ್ತೇವೆ ಅದನ್ನು ಮಾಡಲು ಮೊಟ್ಟಮೊದಲು ನಾವು ಅದನ್ನು ಹಂತಹಂತವಾಗಿ ನೋಡೋಣ ಮೊದಲನೇ ಹಂತ ಯಾವಾಗಲೂ ಓರೆಯಾಗಿರುವ ಚಿತ್ರಣಕ್ಕೆ ಲಂಬವಾಗಿರುವ ಮೇಲ್ಮೈಗಳನ್ನು ಗುರುತಿಸಬೇಕು ಆ ಓರೆಯಾದ ಚಿತ್ರಣ ಈ ದಿಕ್ಕಿನಲ್ಲಿ ಇದೆ ನಾವು ಏನನ್ನು ಮನಸ್ಸಿನಲ್ಲಿ ಚಿತ್ರಿಸಿಕೊಳ್ಳಬೇಕು ಎಂದರೆ ಆ ದಿಕ್ಕಿನಲ್ಲಿ ನಾವು ಪ್ರೊಜೆಕ್ಟ್ ಮಾಡಬೇಕು ನಿಮ್ಮ ವಸ್ತುವು ಆ ದಿಕ್ಕಿನಲ್ಲಿ ಇರಬೇಕು ಮೊದಲು ನಾವು ಇದನ್ನು ಸರಿಯಾಗಿ ನಮ್ಮ ಅವಶ್ಯಕತೆಗೆ ಅನುಸಾರ ಕೂರಿಸಬೇಕು ನಂತರ ಆ ಚಿತ್ರಣಕ್ಕೆ ಸಮಾನಾಂತರವಾಗಿರುವ ಮೇಲ್ಮೈಗಳು ಆ ಚಿತ್ರಣದಲ್ಲಿ ಕಾಣಿಸುವುದಿಲ್ಲ ಅಂದರೆ ಇದು ಒಂದು ಮೇಲ್ಮೈ ಆಗಿದೆ ಮತ್ತು ಇದು ಮತ್ತೊಂದು ಮೇಲ್ಮೈ ಆಗಿದೆ ನಾವು ಅದನ್ನು ಕಾಣುತ್ತಿರುವಾಗ ಇದನ್ನು ಚಿತ್ರಿಸಿಕೊಳ್ಳಲು ಆಗದಿರುವಂತಹ ಸ್ಥಾನದಲ್ಲಿ ಇರುವುದಿಲ್ಲ ಅದರ ಅರ್ಥ ಇದು ಆ ಮೇಲ್ಮೈ ಆಗಿದ್ದರೆ ನಾವು ಏನನ್ನು ಚಿತ್ರಿಸಿಕೊಳ್ಳಲು ಬಯಸುತ್ತೇವೆ ನಾವು ಆ ಮೇಲ್ಮೈಯನ್ನು ಅಥವಾ ಬಹುಶಃ ಈ ಮೇಲ್ಮೈಯನ್ನು ಚಿತ್ರಿಸಿಕೊಳ್ಳಲು ಅಥವಾಕಾಣಲು ಆಗುವುದಿಲ್ಲ ಮೂರನೆಯದು ಏನೆಂದರೆ ಮೊದಲು ಅಡ್ಡ ಮತ್ತು ಉದ್ದನೆಯ ಸಂಬಂಧ ಸೂಚಕ ಸಮತಲಗಳನ್ನು ಚಿತ್ರಿಸುವುದು ಏಕೆಂದರೆ ಚಿತ್ರಣಗಳನ್ನು ಇವುಗಳ ಸಹಾಯದಿಂದ ಸುಲಭವಾಗಿ ಗುರುತಿಸಬಹುದು ಆ ಉದ್ದೇಶಕ್ಕಾಗಿ ಇದು ಡಬ್ಬದ ರೀತಿಯ ವಸ್ತು ಆಗಿದೆ ಆಗಿದ್ದರೆ ಮೊದಲ ಕ್ವಾಡ್ರನ್ಟ ಇಲ್ಲಿ ನಾವು ನಮ್ಮ ಮುಂಬದಿಯ ಸಮತಲವನ್ನು ಗುರುತಿಸಬೇಕು ಈ ಬಾಕ್ಸ್ ಪದ್ಧತಿಯಲ್ಲಿ ನಾವು ನೇರವಾಗಿ ಅದರ ಮೇಲೆ ಪ್ರೊಜೆಕ್ಟ್ ಮಾಡುತ್ತೇವೆ ಇದು ಮೊದಲನೇ ಕ್ವಾಡ್ರನ್ಟ ಪದ್ಧತಿ ಆಗಿದ್ದರೆ ಬೆಳಕಿನ ಸಹಾಯದಿಂದ ನಾವು ಈ ಅಪಾರದರ್ಶಕ ಸಮತಲದ ಮೇಲೆ ಪ್ರೊಜೆಕ್ಟ್ ಮಾಡುತ್ತೇವೆ ಇದು ಅಂದರೆ ಈ ಅಪಾರದರ್ಶಕ ಸಮತಲದಲ್ಲಿ ಇಡೀ ವಸ್ತುವನ್ನು ಪ್ರೊಜೆಕ್ಟ್ ಮಾಡಲಾಗುತ್ತದೆ ಇದು ನಮ್ಮ ಮುಂಬದಿಯ ಸಮತಲ ಆಗಿರುತ್ತದೆ ಅದೇ ರೀತಿ ಮೊದಲನೇ ಕ್ವಾಡ್ರನ್ಟನಲ್ಲಿ ಇದು ನಮ್ಮ ಅಡ್ಡವಾದ ಸಮತಲ ಆಗಿರುತ್ತದೆ ಯಾವಾಗ ಬೆಳಕು ಅದರ ಮೇಲೆ ಬೀಳುತ್ತದೆ ಚಿತ್ರಣವನ್ನು ರಚನೆ ಮಾಡಲು ಇದು ಮೇಲ್ಬದಿಯ ಚಿತ್ರಣ ಅಥವಾ ಮೇಲ್ಬದಿಯ ಸಮತಲ ಆಗುತ್ತದೆ ಅದೇ ರೀತಿ ಪ್ರೊಫೈಲ್ ಸಮತಲಕ್ಕೆ ಇದು ಪ್ರೊಜೆಕ್ಟ ಆಗಿರುವಂತಹದ್ದು ಆಗಿದೆ ಆದ್ದರಿಂದ ಇದು ಪಾರ್ಶ್ವದ ಚಿತ್ರಣ ಆಗುತ್ತದೆ ನಂತರ ನಾವು ಇದನ್ನು ತೆರೆಯುತ್ತೇವೆ ಇದು ಮುಂಬದಿಯ ಚಿತ್ರಣ ಪಾರ್ಶ್ವದ ಚಿತ್ರಣ ಮತ್ತು ಮೇಲ್ಬದಿಯ ಚಿತ್ರಣ ಈ ರೀತಿ ಇರುತ್ತದೆ ಮತ್ತು ಮುಂದಿನದು ತುಂಬಾ ಅಗತ್ಯವಾಗಿರುವಂತಹ ವಿಷಯ ಅದು ಏನೆಂದರೆ ಸಂಬಂಧ ಸೂಚಕ ಸಮತಲಗಳಿಂದ ಚಿತ್ರಿಸಲು ನಾವು ಪ್ರಾರಂಭಿಸಬೇಕು ಇವುಗಳನ್ನು ಚಿತ್ರಿಸದೇ ಯಾವುದೇ ಕಾರಣಕ್ಕೂ ಚಿತ್ರಣಗಳನ್ನು ಬಿಡಿಸಬಾರದು ಮುಂದೆ ನಾವು ಕಂಪ್ಯೂಟರ್ ಗ್ರಾಫಿಕ್ಸ್ ಅನ್ನು ಕಲಿಯುತ್ತೇವೆ ಅಲ್ಲಿ ಇದಕ್ಕೆ ಸಂಬಂಧಿಸಿದಂತೆ ಆಗುವ ಸಮಸ್ಯೆಯನ್ನು ಕಾಣುತ್ತೇವೆ ಯಾವಾಗ ನಾವು ಚಿತ್ರಗಳನ್ನು ಸಂಬಂಧಿಸಿದ ಸಮತಲಗಳನ್ನು ರಚಿಸಿದ ನಂತರ ರಚಿಸುತ್ತೇವೆ ನಾವು ಯಾವುದೇ ಚಿತ್ರವನ್ನು ಬಿಡಿಸಲು ಶಕ್ತರಾಗುತ್ತೇವೆ ಸಂಬಂಧಿಸಿದ ಸಮತಲಕ್ಕೆ ಸಮಾನಾಂತರವಾಗಿ ಇರುವ ಯಾವುದೇ ಮೇಲ್ಮೈಯನ್ನು ನೇರವಾಗಿ ರಚಿಸಲು ನಮಗೆ ಸಾಧ್ಯವಿಲ್ಲ ಮೊದಲು ನಾವು ಸಂಬಂಧಿಸಿದ ಸಮತಲವನ್ನು ರಚಿಸಬೇಕು ಅಲ್ಲಿಂದ ಮಾಹಿತಿಗಳನ್ನು ಕಳುಹಿಸಬೇಕು ಅಲ್ಲಿಂದ ಮಾಹಿತಿಗಳನ್ನು ಕಳುಹಿಸಬೇಕು ಅಲ್ಲಿಂದ ಮತ್ತೆ ಮತ್ತೊಂದು ಸಮತಲವನ್ನು ರಚಿಸಬೇಕು ಅದರಲ್ಲಿ ನಾವು ಯಾವುದೇ ಚಿತ್ರವನ್ನು ಬಿಡಿಸಬಹುದು ನಾವು ಇದನ್ನು ಮುಂದೆ ನೋಡೋಣ ಈ ಎಲ್ಲಾ ಅಂಶಗಳೊಂದಿಗೆ ಈ ಚಿತ್ರಕ್ಕೆ ನಾವು ಮೇಲ್ಮೈಗಳನ್ನು ಗುರುತಿಸೋಣ ಮುಂಬದಿಯ ಸಮತಲವನ್ನು ನಾವು ನಿರ್ಧರಿಸಿದ್ದೇವೆ ಇದನ್ನು ಹೊಂದಲು ಈ ಸಮತಲಕ್ಕೆ ಲಂಬವಾಗಿರುವ ಮೇಲ್ಮೈಗಳನ್ನು ನಾವು ಗುರುತಿಸಬೇಕು ವಿಶೇಷವಾಗಿ ಸಂಬಂಧಿಸಿದ ಸಮತಲವನ್ನು ಬಹುಶಃ ನಮಗೆ ಸಂಬಂಧಿಸಿದ ಸಮತಲವನ್ನು ಗುರುತಿಸಬೇಕು ನಾನು ಇದನ್ನು ಆ ಸಮತಲದಲ್ಲಿ ಗುರುತಿಸಲು ಇಚ್ಚಿಸುತ್ತೇನೆ ನಾನು ಈ ಭಾಗವನ್ನು ಕಲ್ಪಿಸಿಕೊಳ್ಳಲು ಶಕ್ತನಾಗಿರುತ್ತೇನೆ ನಾನು ಈ ಭಾಗವನ್ನು ಕಲ್ಪಿಸಿಕೊಳ್ಳಲು ಶಕ್ತನಾಗಿರುತ್ತೇನೆ ನಾನು ಆ ಭಾಗವನ್ನು ಕಲ್ಪಿಸಿಕೊಳ್ಳಲು ಶಕ್ತನಾಗಿರುತ್ತೇನೆ ನಾನು ಆ ಭಾಗವನ್ನು ಕಲ್ಪಿಸಿಕೊಳ್ಳಲು ಶಕ್ತನಾಗಿರುತ್ತೇನೆ ಕೆಲವು ಇನ್ನಿತರ ಭಾಗಗಳನ್ನು ಕಲ್ಪಿಸಿಕೊಳ್ಳಲು ನನಗೆ ಸಾಧ್ಯವಿಲ್ಲ ಉದಾಹರಣೆಗೆ ಈ ಮೇಲ್ಮೈ ಇದನ್ನು ನಾನು ಆ ಸಮತಲದಲ್ಲಿ ಚಿತ್ರಿಸಿಕೊಳ್ಳಲು ಸಾಧ್ಯವಿಲ್ಲ ಅದೇ ರೀತಿ ಆ ಸಮತಲದಲ್ಲಿ ನಾನು ಈ ಮೇಲ್ಮೈಯನ್ನು ಹಿಡಿದಿಟ್ಟುಕೊಂಡಿರುವ ಅಥವಾ ಈ ಮೇಲ್ಮೈನ ಸುತ್ತ ಇರುವ ಗೆರೆಗಳನ್ನು ನಾನು ಕಾಣಬಹುದು ನಾನು ಮೇಲ್ಮೈಗಳನ್ನು ಚಿತ್ರಿಸಿಕೊಳ್ಳಲು ಸಾಧ್ಯವಿಲ್ಲ ಅದೇ ರೀತಿ ಈ ಮೇಲ್ಮೈಗಳನ್ನು ಯಾವಾಗ ನಾನು ಮುಂಬದಿಯ ಚಿತ್ರಣದಿಂದ ನೋಡುತ್ತೇನೆ ಇವನ್ನು ಗುರುತಿಸಲು ಆಗುವುದಿಲ್ಲ ಉದಾಹರಣೆಗೆ ನಾವು ಈ ಸಂಬಂಧಿಸಿದ ಸಮತಲಗಳನ್ನು ನೋಡೋಣ ಮುಂಬದಿಯ ಚಿತ್ರಣ ಪಾರ್ಶ್ವದ ಚಿತ್ರಣ ಮತ್ತು ಮೇಲ್ಬದಿಯ ಚಿತ್ರಣಗಳನ್ನು ಮೂಡಿಸುವಂತಹ ಸಮತಲಗಳನ್ನು ನೋಡೋಣ ಯಾವಾಗ ನಾವು ಇದನ್ನು ಮುಂಬದಿಯ ಚಿತ್ರಣ ಕಾಣುವ ದಿಕ್ಕು ಎಂದು ನಿರ್ಧರಿಸುತ್ತೇವೆ ಜೊತೆಜೊತೆಗೆ ನಾವು ಬಣ್ಣಗಳನ್ನು ಕೂಡ ಅಂದುಕೊಳ್ಳೋಣ ಒಂದು ಹಳದಿ ಇದು ಮುಂಬದಿಯ ಚಿತ್ರಣದಲ್ಲಿ ಕಾಣುತ್ತದೆ ಅದನ್ನು ಅದು ಇದು ಇದು ಇದು ಮತ್ತು ಅದು ಇವುಗಳನ್ನು ಆ ಬಣ್ಣದಲ್ಲಿ ತೋರಿಸಲಾಗಿದೆ ಈಗ ನಾವು ಮೇಲ್ಬದಿಯ ಚಿತ್ರಣ ಕಾಣುವ ದಿಕ್ಕಿನಿಂದ ನೋಡೋಣ ಇದು ಮೇಲ್ಬದಿಯ ಚಿತ್ರಣ ಕಾಣುವ ದಿಕ್ಕು ಮೇಲ್ಬದಿಯ ಚಿತ್ರಣದ ದಿಕ್ಕಿನಲ್ಲಿ ಅಂದರೆ ಅಲ್ಲಿ ಕೆನ್ನೇರಳೆ ಬಣ್ಣ ಈ ಮೇಲ್ಬದಿಯ ಚಿತ್ರಣದ ದಿಕ್ಕಿನಲ್ಲಿ ಏನೇನು ಕಾಣಿಸುತ್ತದೆ ಅದನ್ನು ಈ ಬಣ್ಣದಲ್ಲಿ ತೋರಿಸಲಾಗಿದೆ ಯಾವಾಗ ನಾವು ಮೇಲಿನಿಂದ ನೋಡುತ್ತಿರುತ್ತೇವೆ ಆಗ ಏನು ಕಾಣಿಸುತ್ತದೆ ಅದು ಆ ಭಾಗ ಆಗಿದೆ ಮತ್ತೆ ನಾವು ಈ ಭಾಗವನ್ನು ಕಾಣುತ್ತೇವೆ ಉಳಿದ ಭಾಗಗಳನ್ನು ನಾವು ಕಾಣಲು ಸಾಧ್ಯವಿಲ್ಲ ಉದಾಹರಣೆಗೆ ನಾವು ಇದನ್ನು ಕಾಣಲು ಸಾಧ್ಯವಿಲ್ಲ ಅದೇ ರೀತಿ ಅದನ್ನು ಕಾಣಲು ಸಾಧ್ಯವಿಲ್ಲ ನಾವು ಪಾರ್ಶ್ವದ ಚಿತ್ರಣದ ಜಾಗವನ್ನು ನಾವು ಆಯ್ಕೆ ಮಾಡಿಕೊಳ್ಳೋಣ ಪಾರ್ಶ್ವದ ಚಿತ್ರಣ ನೀಲಿ ಬಣ್ಣದಲ್ಲಿ ಇರುತ್ತದೆ ಈ ಪಾರ್ಶ್ವದ ಚಿತ್ರಣ ಕಾಣುವ ದಿಕ್ಕು ಇದಾಗಿದೆ ಯಾವಾಗ ನಾವು ಈ ಭಾಗವನ್ನು ಗಮನಿಸುತ್ತೇವೆ ಈ ಭಾಗವನ್ನು ನಾವು ಹೇಗಿದೆಯೆಂದು ಉಹಿಸಿಕೊಳ್ಳಲು ಶಕ್ತರಾಗಿ ರುತ್ತೇವೆ ನಾವು ಈ ಮೇಲ್ಮೈಯನ್ನು ಕಾಣಲು ಆಗುವುದಿಲ್ಲ ನಾವು ಈ ಮೇಲ್ಮೈಯನ್ನು ಕಾಣಲು ಸಾಧ್ಯವಿಲ್ಲ ಮತ್ತು ಈ ಒಳಭಾಗಗಳನ್ನು ಕೂಡ ಕಾಣಲು ಸಾಧ್ಯವಿಲ್ಲ ಆದರೆ ನಾವು ಇದರೊಂದಿಗೆ ಈ ಭಾಗವನ್ನು ಕಾಣಲು ಶಕ್ತರಾಗಿದ್ದೇವೆ ಅಂತಹ ಜಾಗದಲ್ಲಿದ್ದೇವೆ ಇದನ್ನು ಕೂಡ ಕಾಣುವ ಜಾಗದಲ್ಲಿ ಇದ್ದೇವೆ ಕೆಲವೊಂದು ನಿರ್ದಿಷ್ಟ ಮೇಲ್ಮೈಗಳು ಸಂಬಂಧಪಟ್ಟ ಎರಡು ಕಡೆಗಳಲ್ಲಿ ಕಾಣಿಸುತ್ತವೆ ಉದಾಹರಣೆಗೆ ನಾವು ಇದನ್ನು ತೆಗೆದುಕೊಂಡರೆ ಈ ಬಣ್ಣ ಈ ಹಸಿರು ನಾವು ಈ ಹಸಿರು ಬಣ್ಣವನ್ನು ತೆಗೆದುಕೊಳ್ಳೋಣ ನಾವು ಯಾವಾಗ ಈ ಕಡೆಯಿಂದ ನೋಡುತ್ತಿರುತ್ತೇವೆ ಇದು ಕಾಣ ಸಿಗುತ್ತದೆ ಮತ್ತು ಮೇಲ್ಬದಿಯ ಚಿತ್ರಣದ ದಿಕ್ಕಿನಿಂದಲೂ ಈ ಭಾಗವು ಕಾಣಿಸುತ್ತದೆ ಪಾರ್ಶ್ವದ ಚಿತ್ರಣದಿಂದಲೂ ಈ ಭಾಗವು ಕಾಣಿಸುತ್ತದೆ ಮೇಲ್ಬದಿಯ ಚಿತ್ರಣದಿಂದಲೂ ಈ ಭಾಗ ಕಾಣಿಸುತ್ತದೆ ಈ ಮೇಲ್ಮೈಗಳು ಮೇಲ್ಬದಿಯ ಚಿತ್ರಣ ಮತ್ತು ಪಾರ್ಶ್ವದ ಚಿತ್ರಣಗಳೆರಡರಲ್ಲೂ ಕಾಣಿಸುತ್ತವೆ ಕೆಲವೊಂದು ನಿರ್ದಿಷ್ಟ ಮೇಲ್ಮೈಗಳು ಮುಂಬದಿಯ ಚಿತ್ರಣ ಮತ್ತು ಮೇಲ್ಬದಿಯ ಚಿತ್ರಣ ಎರಡರಲ್ಲೂ ಕಾಣಿಸುತ್ತವೆ ಆ ರೀತಿಯ ಮುಂಬದಿಯ ಚಿತ್ರಣ ಮತ್ತು ಮೇಲ್ಬದಿಯ ಚಿತ್ರಣ ಎರಡರಲ್ಲೂ ಕಾಣಿಸುವಂತಹದನ್ನು ನಾವು ತೆಗೆದುಕೊಳ್ಳೋಣ ಇದು ಮುಂಬದಿಯ ಚಿತ್ರಣದ ದಿಕ್ಕು ಆಗಿದೆ ಈ ದಿಕ್ಕಿನಲ್ಲಿ ಆದ್ದರಿಂದ ಇದು ಕಾಣಿಸುತ್ತದೆ ಈ ಮೇಲ್ಬದಿಯ ಚಿತ್ರಣದ ದಿಕ್ಕು ಆಗಿದೆ ಆದ್ದರಿಂದ ಈ ದಿಕ್ಕಿನಲ್ಲಿ ಈ ಭಾಗವು ಕೂಡ ಕಾಣಿಸುತ್ತದೆ ಕೆಲವೊಂದು ಅಂಶಗಳು ಈ ಯಾವುದೇ ಚಿತ್ರಣಗಳಲ್ಲಿ ಕಾಣಿಸುವುದೇ ಇಲ್ಲ ಅವುಗಳನ್ನು ನಾವು ನೋಡೋಣ ನಾವು ಕಪ್ಪು ಬಣ್ಣವನ್ನು ಬಳಸೋಣ ಉದಾಹರಣೆಗೆ ಒಳಗಿನ ಬಿಳಿ ಭಾಗ ನಾವು ಇದನ್ನು ಕಾಣಲಾಗುವುದಿಲ್ಲ ಯಾವುದೇ ಕಡೆಯಿಂದ ಕಾಣಲಾಗುವುದಿಲ್ಲ ಈ ಒಂದು ಭಾಗ ಇದರ ಹಿಂಭಾಗದಲ್ಲಿದೆ ಆದ್ದರಿಂದ ನಾನು ಈ ಭಾಗವನ್ನು ಕಾಣಲಾಗುವುದಿಲ್ಲ ಅದೇ ರೀತಿ ನಾನು ಯಾವುದೇ ಚಿತ್ರಣದಲ್ಲಿ ಈ ಭಾಗವನ್ನು ಕಾಣಲಾಗುವುದಿಲ್ಲ ಈಗ ನಾವು ಈ ಪೂರ್ಣ ವಸ್ತುವಿನ ರಚನೆಯನ್ನು ಮೊದಲನೇ ಆಂಗಲ್ ಕ್ವಾಡ್ರನ್ಟ ಪ್ರೊಜೆಕ್ಷನ್ ನಲ್ಲಿ ರಚಿಸೋಣ ನಾವು ನಮ್ಮ ಉದಾಹರಣೆಯನ್ನು ನೆನಪಿಸಿಕೊಳ್ಳೋಣ ಮೊದಲನೇ ಉದಾಹರಣೆಯಲ್ಲಿ ನಾವು ಮೊದಲನೇ ಕ್ವಾಡ್ರನ್ಟನಲ್ಲಿ ಒಂದು ವಸ್ತು ಇದ್ದರೆ ಯಾವಾಗ ನಾವು ಈ ಅಪಾರದರ್ಶಕ ಸಮತಲದಲ್ಲಿ ಇದೇ ನಮ್ಮ ಮುಂಬದಿಯ ಚಿತ್ರಣ ಎಂದು ನಿರ್ಧರಿಸುತ್ತೇವೆ ನಂತರ ನಮಗೆ ಆ ಮುಂಬದಿಯ ಚಿತ್ರಣ ಸಿಗುತ್ತದೆ ನಾನು ಅದನ್ನು ಈ ಕಡೆಯಿಂದ ನೋಡುತ್ತಿದ್ದರೆ ಈ ಭಾಗದ ಪ್ರೊಜೆಕ್ಷನ್ನ ಅಪಾರದರ್ಶಕ ಸಮತಲ ಇದು ಆಗಿರುತ್ತದೆ ಆದ್ದರಿಂದ ಇದನ್ನು ತಿರುಗಿಸಲಾಗುತ್ತದೆ ನಮಗೆ ಈ ಬಲ ಪಾರ್ಶ್ವದ ಚಿತ್ರಣ ಸಿಗುತ್ತದೆ ಎಡಭಾಗದ ಕಡೆಯಿಂದ ಬಲಭಾಗದ ಕಡೆಗೆ ನೋಡುವಾಗ ಸಿಗುವಂತಹ ಚಿತ್ರಣ ನಮ್ಮಲ್ಲಿ ಏನಾದರೂ ಇದ್ದರೆ ಆ ಚಿತ್ರಣದ ಅಪಾರದರ್ಶಕ ಸಮತಲ ಅದೇ ಆಗಿದೆ ಆದ್ದರಿಂದ ನಮಗೆ ಬೇಕಾದ ಚಿತ್ರಣ ಆ ಕಡೆ ಇರುತ್ತದೆ ಇನ್ನೊಂದು ಕಡೆ ನಮಗೆ ಅದು ಸಿಗುತ್ತದೆ ಮೇಲಿನಿಂದ ನಾವೇನಾದರೂ ಇದನ್ನು ನೋಡುತ್ತಿದ್ದರೆ ಇದು ಮೊದಲನೇ ಕ್ವಾಡ್ರನ್ಟನಲ್ಲಿದ್ದರೆ ಆ ಅಪಾರದರ್ಶಕ ಸಮತಲದಲ್ಲಿ ನಮಗೆ ಪ್ರೊಜೆಕ್ಷನ್ ಸಿಗುತ್ತದೆ ಅದು ಕೆಳಗಿನ ಮಟ್ಟದಲ್ಲಿ ಬರುತ್ತದೆ ಅದನ್ನು ನೆನಪಿಸಿಕೊಳ್ಳಿ ನಾವು ವಸ್ತುವಿನ ಚಿತ್ರಣವನ್ನು ರಚಿಸುತ್ತೇವೆ ಆ ರಚನೆಯನ್ನು ಇಲ್ಲಿ ತೋರಿಸಲಾಗಿದೆಅದನ್ನು ಕಾಣುವ ದಿಕ್ಕು ಇದಾಗಿದೆ ನಾವು ಅನುಸರಿಸಬೇಕಾದ ಕ್ರಮಗಳು 1 2 3 4 ಮೊದಲು ನಾವು ಮುಂಬದಿಯ ಚಿತ್ರಣವನ್ನು ರಚಿಸಬೇಕು ಇದನ್ನೇ ಅಂದರೆ ನಾವು ಮುಂಬದಿಯ ಚಿತ್ರಣವನ್ನು ರಚಿಸಬೇಕು ನಾವು ಡ್ರಾಯಿಂಗ್ ಹಾಳೆಯಲ್ಲಿ ಮೂರು ಆಯಾಮದ ಚಿತ್ರಣವನ್ನು ನೋಡು ನೋಡುತ್ತಾ ಚಿತ್ರಿಸಲು ಪ್ರಾರಂಭಿಸೋಣ ನಿಮ್ಮ ಅಳತೆ ಪಟ್ಟಿಯನ್ನು ತೆಗೆದುಕೊಳ್ಳಿ ಡ್ರಾಯಿಂಗ್ ಹಾಳೆಯನ್ನು ಬಳಸಿ ಮೊದಲನೆಯದಾಗಿ 200 ಉದ್ದದ್ದನ್ನು ಚಿತ್ರಿಸಿ ಈ 200 ಅಳತೆಯನ್ನುನಾವು ನೋಡಬಹುದು ಇದು 80 ಯೂನಿಟ್ಗಳು ಇದು 4080 ಮೂರನ್ನು ಸೇರಿಸಿದರೆ 200 ಯೂನಿಟ್ ಗಳು ಈ ಅಳತೆಯ ಒಂದು ಗೆರೆಯನ್ನು ನಾವು ಚಿತ್ರಿಸಬೇಕು ಆದ್ದರಿಂದ ಮೇಲ್ಬದಿಯ ಚಿತ್ರಣದಲ್ಲಿ 200mm ಇದನ್ನು ತೆಗೆದುಕೊಳ್ಳಿ ಇಲ್ಲೇ ಒಂದು ಕಡೆ ಪ್ರಾರಂಭಿಸಿ ನಾವು ಮುಂದುವರಿದು ಈ ಅಂಚಿನ ಬಿಂದುಗಳನ್ನು ಗುರುತು ಮಾಡುತ್ತೇವೆ ಇದು 200mm ಆಗಿರಬೇಕು ನಂತರ ಉದ್ದಕ್ಕೂ 50mm ಗೆ ಹೋಗಬೇಕು ನಾವು ಕೈವಾರವನ್ನು ಬಳಸೋಣ ಮತ್ತು 50mm ಅನ್ನು ಗುರುತಿಸೋಣ ಎಲ್ಲಕ್ಕಿಂತ ಮೊದಲು ನಾವು ಮುಂಬದಿಯ ಚಿತ್ರಣವನ್ನು ರಚಿಸುತ್ತೇವೆ 50mm ರಚನೆ ಇಲ್ಲಿ 1 2 3 4 ಮತ್ತು 5 ಈ ಭಾಗದ ತನಕ ನಂತರ ನಾವು ಚಿತ್ರಣದಿಂದ ಆಯತಾಕಾರವನ್ನು ರಚಿಸಬೇಕು ನಾವು ನಮ್ಮ ರೋಲರ್ ಸ್ಕೇಲ್ ಬಳಸಿ ಮುಂದುವರಿದು ಇಲ್ಲಿಯತನಕ ಈ ರೇಖೆಯನ್ನು ಚಿತ್ರಿಸುತ್ತೇವೆ ನಂತರ ಇದನ್ನು ಈ ಭಾಗಕ್ಕೆ ಸೇರಿಸುತ್ತೇವೆ ಇದು 50mm ನ ಆಕೃತಿ ಇದು ನಮ್ಮಲ್ಲಿದೆ ಮತ್ತು ನಾವು ಒಂದು ಅರ್ಧ ವೃತ್ತಾಕೃತಿಯನ್ನು ಚಿತ್ರಿಸಬೇಕು ಇದು ಒಂದು ಸಿಲಿಂಡರ್ನ ಭಾಗ ಇದು ಇಲ್ಲಿಂದ 70 ಯೂನಿಟ್ನಲ್ಲಿ ಇರಬೇಕು ಇಲ್ಲಿಂದ 70 ಯೂನಿಟ್ಗಳಲ್ಲಿ ನಾವು ಒಂದು ಉದ್ದನೆಯ ರೇಖೆಯನ್ನು ಚಿತ್ರಿಸಬೇಕು 35mmನಲ್ಲಿ ಈ ವೃತ್ತವು ಇದೆ ಇಲ್ಲಿಂದ 35mm ಅನ್ನು ಗುರುತಿಸಿದ್ದು ಆಯಿತು ಅದು ಕೂಡ ವಿಶೇಷವಾಗಿ ಕೇಂದ್ರದಿಂದ ಹಾದು ಹೋಗುತ್ತದೆ 75mm 70mm ನಾವು 35mm ಇದನ್ನು ಗುರುತು ಮಾಡಬೇಕು 10 20 30 35mm ಇಲ್ಲಿ ನಾವು ಒಂದು ಲಂಬವಾಗಿರುವ ಗೆರೆಯನ್ನು ಚಿತ್ರಿಸಬೇಕು ಅಲ್ಲಿ ನಮ್ಮ ವೃತ್ತವು ಅದರ ಮೂಲಕ ಹಾದುಹೋಗುತ್ತದೆ ನಮ್ಮ ವೃತ್ತವು 35mmನ ಒಂದು ಕೇಂದ್ರದಲ್ಲಿದೆ ಆದ್ದರಿಂದ 35mm ಅನ್ನು ಇಲ್ಲಿ ಗುರುತುಮಾಡಿ ನಮ್ಮ ವೃತ್ತವು ಅಲ್ಲಿ ಇರಬಹುದು ಮತ್ತು ಆ ವೃತ್ತದ ತ್ರಿಜ್ಯ 35mm ಇರಬೇಕು ನಾವು 35mm ಅನ್ನು ತೆಗೆದುಕೊಂಡು ಇದನ್ನು ಈ ಮಟ್ಟದಲ್ಲಿ ರಚಿಸೋಣ ಇದು ಕಾಗದದ ಹೊರಗಿದೆ ಆದ್ದರಿಂದ ಅದನ್ನು ಕೆಳಗೆ ಮಾಡೋಣ ಇಲ್ಲಿ ನೀವು ಚಿತ್ರಣ ಮಾಡುತ್ತಿದ್ದರೆ ಉಳಿದ ಭಾಗವನ್ನು ರಚಿಸಿ ನಾವು ಇದನ್ನು ತೆಗೆದುಹಾಕಬಹುದು ಯಾವಾಗ ಅದು ಮುಗಿಯುತ್ತದೆ ನಾವು ಈ ಕಡೆಗೆ ಇನ್ನೊಂದು ವೃತ್ತವನ್ನು ರಚಿಸಲು ಮುಂದುವರೆಯಬೇಕು ಮತ್ತು ಅದರ ವ್ಯಾಸ 50mm ಇದೆ ಅದು ನಮಗೆ ತಿಳಿದಿದೆ ಇದರ ವ್ಯಾಸ 50mm ಇದೆ ಎನ್ನುವುದನ್ನು ತಿಳಿದಿದ್ದೇವೆ ನಮಗೆ ಈ ರಚನೆಯಿಂದ ಅದು ಗೊತ್ತಾಗುತ್ತದೆ ಅದೇ ಕೇಂದ್ರದಿಂದ 25mm 25mm ತ್ರಿಜ್ಯವಿರುವ ವೃತ್ತವನ್ನು ಚಿತ್ರಿಸಿ ನಂತರ 40mm ಈ ರೀತಿಯ ಒಂದು ಆಕೃತಿ ಇದೆ ನಾವು 80mm ದೂರದಲ್ಲಿರುವ ಒಂದು ಸೀಳುಕಂಡಿಯನ್ನು ರಚಿಸಬೇಕು ಒಂದು ಕೊನೆಯಿಂದ 80mm ಅನ್ನು ಗುರುತು ಮಾಡಿ ಆಯಿತು ಇದು ಒಂದು ತುದಿ ಇಲ್ಲಿಂದ 40mm ಗೆ ನಾವು ಒಂದು ಸೀಳು ಗಂಡಿಯನ್ನು ರಚಿಸಬೇಕು ನಾವು ಈಗ ಶುರು ಮಾಡೋಣ 40mm 10 20 30 ಮತ್ತು40 ಈ ಜಾಗದಲ್ಲಿಯೇ ನಾವು ಇದನ್ನು ರಚಿಸಬೇಕು ಅದನ್ನು ಸೇರಿಸಿ ಅದೇ ರೀತಿ ಅದನ್ನು ಸೇರಿಸಿ 70mm ನಲ್ಲಿ ನಾವು ಗುರುತು ಮಾಡಬೇಕು ಅಲ್ಲಿ ಚಿತ್ರಿಸಬೇಕು ಉದಾಹರಣೆಗೆ ನಾವು ಈ ಚಿತ್ರಣವನ್ನು ನೋಡೋಣ ಅಲ್ಲಿ ಒಂದು ಬಿಂದು ಇದೆ ಅಲ್ಲಿಂದ ಇಲ್ಲಿಗೆ ಒಂದು ನಿರ್ದಿಷ್ಟವಾದ ದೂರ ಇದೆ ಅದು 70mm ಆಗಿದೆ ನಮಗೆ ಈ ಭಾಗ ಮುಂಚೆಯೇ ತಿಳಿದಿದೆ ನಮ್ಮಲ್ಲಿ ಓರೆಯಾದ 70mm ನಿಂದ ಆಗುವ ತೆಗೆದುಹಾಕಿದ ಭಾಗ ಇದೆ ಮೊದಲು ನಾವು ಒಂದು ಬಿಂದುವನ್ನು ಗುರುತು ಮಾಡಬೇಕು ನಂತರ ನಾವು ಒಂದು ಸ್ಪರ್ಶ ರೇಖೆಯನ್ನು ಈ ಬಿಂದುವಿನಿಂದ ಆ ಬಿಂದುವಿಗೆ ರಚಿಸಬೇಕು ಹೊರಗಿನ ಬಿಂದುವಿನಿಂದ ಹೇಗೆ ಸ್ಪರ್ಶರೇಖೆಯನ್ನು ರಚಿಸಬೇಕು ಎಂಬುದನ್ನು ನೆನಪಿಸಿಕೊಳ್ಳಿ ಇಲ್ಲಿಂದ ಮೊದಲು ಎಲ್ಲಿ 70mm ಇದೆ ಎಂದು ನೋಡಿಕೊಂಡು ಒಂದು ಬಿಂದುವನ್ನು ಗುರುತು ಮಾಡಿ ಇದು ಒಂದು ಬಿಂದು ಆಗಿದೆ ಏಕೆಂದರೆ ನಾವು ಮಧ್ಯದ ಬಿಂದುವನ್ನು ಚಿತ್ರಿಸಿ ನಾವೇನಾದರೂ ಈ ಗೆರೆಯನ್ನು ರಚಿಸುವುದಾದರೆ ಮತ್ತು ಯಾವ ಈ ಒಂದು ಬಿಂದುವಿನ ಮೂಲಕ ಇದು ಹಾದು ಹೋಗುತ್ತಿದೆಇದರ ಮೂಲಕ ಮೊದಲನೆಯದು ಈ ಬಿಂದುವಿಗೆ ಲಂಬವಾಗಿರುವ ದ್ವಿಭಾಜಕವನ್ನು ರಚಿಸಬೇಕು ಮತ್ತು ಇನ್ನೊಂದು ಒಂದು ಕಡೆ ಈ ಬಿಂದುಗಳನ್ನು ಸೇರಿಸಬೇಕು ಇದು ಆ ಲಂಬವಾಗಿರುವ ದ್ವಿಭಾಜಕ ಆಗಿದೆ ಮತ್ತು ಈ ವೃತ್ತಕ್ಕೆ ಸ್ಪರ್ಶ ರೇಖೆ ರಚಿಸುವುದನ್ನು ನೆನಪಿಸಿಕೊಳ್ಳಿ ಇದು ಈ ಬಿಂದು ಆಗಿರಬೇಕು ಈ ರೀತಿಯಾಗಿ ನಾವು ಒಂದು ಸ್ಪರ್ಶ ರೇಖೆಯನ್ನು ರಚಿಸುತ್ತೇವೆ ಮತ್ತು ಇದು ರಚನೆಯ ಮುಂಬದಿಯ ಚಿತ್ರಣ ಆಗಿದೆ ಈಗ ತಕ್ಷಣವೇ ನಾವು ಈ ಗೆರೆಗಳನ್ನು ಈ ಕಡೆಗೆ ಅದೇ ರೀತಿ ಈ ಕಡೆಗೆ ಬೆಳೆಸಿದರೆ ಅಥವಾ ಪ್ರೊಜೆಕ್ಟ್ ಮಾಡಿದರೆ ಇತರ ಚಿತ್ರಣಗಳು ರಚನೆ ಆಗುತ್ತವೆ ಈ ವಸ್ತುವಿನ ಇನ್ನಿತರ ಚಿತ್ರಣಗಳನ್ನು ರಚನೆ ಮಾಡುವ ಪ್ರಯತ್ನವನ್ನು ಮಾಡಿರಿ ಮತ್ತು ಕೆಳಗಿನ ಚಿತ್ರಣವನ್ನು ಸಹ ರಚಿಸಿ ಈಗ ಇದನ್ನು ಮುಂಬದಿಯ ಚಿತ್ರಣ ಎಂದು ಹೆಸರಿಸಿ